ಅಜ್ಞಾತ ಗುಣಾಂಕಗಳ ವಿಧಾನ ನಾನ್ ಹೋಮೋಜಿನಿಯಸ್ ಎರಡನೇ ಆರ್ಡರ್ ನ ಲೀನಿಯರ್ ODE ಗಳಿಗೆ ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲು ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ವಿಧಾನ ವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ ಈ ವಿಧಾನದಲ್ಲಿ ಸಾಮಾನ್ಯ ಸೊಲ್ಯೂಷನ್ ಹೋಮೋಜೀನಿಯಸ್ ಸೊಲ್ಯೂಷನ್ ಮತ್ತು ನಿರ್ದಿಷ್ಟ ಸೊಲ್ಯೂಷನ್ ಗಳ ಮೊತ್ತವಾಗಿದೆ ನಮಗೆ ಹೋಮೋಜಿನಿಯಸ್ ಸಮೀಕರಣದ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾದ y1 ಮತ್ತು y2 ಗಳು ತಿಳಿದಿದ್ದರೆ ಆಗ ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಪಡೆಯಲು ನಿರ್ದಿಷ್ಟ ಸೊಲ್ಯೂಷನ್ ನಾನ್ ಹೋಮೋಜೀನಿಯಸ್ ಸಮೀಕರಣವನ್ನು ಪಾಲಿಸುವಂತೆ ನಾವು ಹೋಮೋಜಿನಿಯಸ್ ಸೊಲ್ಯೂಷನ್ ನಲ್ಲಿರುವ 2 ಸ್ಥಿರಸಂಖ್ಯೆಗಳಾದ c1 ಮತ್ತು c2 ಗಳನ್ನು x ನ ಫಂಕ್ಷನ್ ಗಳಾಗಿ ಬದಲಾಯಿಸುತ್ತೇವೆ ಈ c1x ಮತ್ತು c2x ಗಳನ್ನು ಒಮ್ಮೆ ನೀವು ಸ್ಥಿರಪಡಿಸಿದರೆ ಆಗ ನಿಮಗೆ ನಿರ್ದಿಷ್ಟ ಸೊಲ್ಯೂಷನ್ ದೊರೆಯುತ್ತದೆ ಅದನ್ನು ಹೋಮೋಜೀನಿಯಸ್ ಸೊಲ್ಯೂಷನ್ ಗೆ ಕೂಡಿಸಿದರೆ ನಿಮಗೆ ದತ್ತ ನಾನ್ ಹೋಮೋಜಿನಿಯಸ್ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ದೊರೆಯುತ್ತದೆ ಈಗ ನಿರ್ದಿಷ್ಟ ಸಮಸ್ಯೆಯ ಮೇಲೆ ಅವಲಂಬಿಸಿ ನೀವು x0 ವನ್ನು ಡಿಫರೆನ್ಷಿಯಲ್ ಸಮೀಕರಣದ ಡೊಮೇನ್ ನಲ್ಲಿ ಸ್ಥಿರಗೊಳಿಸಿ ಡೆಫಿನೆಟ್ ಇಂಟಿಗ್ರೇಷನ್ ಅನ್ನು ಬಳಸಬಹುದು ಹಿಂದಿನ ವಿಡಿಯೋದಲ್ಲಿ ನಾವು ಈ ವಿಧಾನವನ್ನು ಬಳಸಿ ಒಂದು ಉದಾಹರಣೆಯನ್ನು ಪರಿಹರಿಸಿದ್ದೇವೆ ಅಥವಾ ನಾವು ಇಂಡೆಫಿನೆಟ್ ಇಂಟಿಗ್ರೇಷನ್ ಅನ್ನು ಬಳಸಬಹುದು ಈಗ ನಾವು ಇಂಡೆಫಿನೆಟ್ ಇಂಟಿಗ್ರೇಷನ್ ಅನ್ನು ಬಳಸಿ ಇನ್ನೊಂದು ಉದಾಹರಣೆಯನ್ನು ಪರಿಹರಿಸೋಣ x0 ಇದ್ದಾಗ x2y 3xy4yln x ಈ ಸಮೀಕರಣವನ್ನು ನಾವು ತೆಗೆದುಕೊಳ್ಳೋಣ ಮೊದಲಿಗೆ ನೀವು ಹೋಮೋಜೀನಿಯಸ್ ಸಮೀಕರಣ ಅಂದರೆ x2yH 3xyHx4yH0 ಇದನ್ನು ಪರಿಗಣಿಸಿ ಇದು ಆಯ್ಲರ್ ಕೌಶಿ ಸಮೀಕರಣವಾಗಿದೆ ಆದ್ದರಿಂದ ಇದನ್ನು ಪರಿಹರಿಸುವುದು ನನಗೆ ಗೊತ್ತಿದೆ ಹೊಸ ಇಂಡಿಪೆಂಡೆಂಟ್ ವೇರಿಯಬಲ್ ಗೆ ನಾನು zlog x ಈ ರೂಪಾಂತರ ವನ್ನು ಬಳಸುತ್ತೇನೆ ಹೊಸ ವೇರಿಯಬಲ್ ಅನ್ನು ಬಳಸಿ ಹೋಮೋಜೀನಿಯಸ್ ಸಮೀಕರಣವನ್ನು ಮತ್ತೊಮ್ಮೆ d2yHdz2 dyHdz 3dyHdz4yH0 ಈ ರೀತಿಯಾಗಿ ಬರೆಯಬಹುದು ಇದನ್ನು ಇನ್ನೂ ಸರಳಗೊಳಿಸಿದರೆ ನಮಗೆ d2yHdz2 4dyHdz4yH0 ದೊರೆಯುತ್ತದೆ ವೇರಿಯಬಲ್ ಗುಣಾಂಕಗಳಿರುವ ಹೋಮೋಜೀನಿಯಸ್ ಸಮೀಕರಣವನ್ನು ನೀವು ಮೇಲಿನ ರೂಪಾಂತರವನ್ನು ಬಳಸಿ ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ಸಮೀಕರಣವಾಗಿ ಸರಳಗೊಳಿಸಬಹುದು yHzeλz ಇದು ರೂಪಾಂತರಗೊಳಿಸಿದ ಸಮೀಕರಣದ ಸೊಲ್ಯೂಷನ್ ಆಗಿರಲಿ ಇದರ ಮೌಲ್ಯವನ್ನು ನಾವು ಡಿಫರೆನ್ಸಿಯಲ್ ಸಮೀಕರಣದಲ್ಲಿ ಬದಲಾಯಿಸಿದರೆ ನಮಗೆ 2 4λ40 ಅಥವಾ λ 220 ದೊರೆಯುತ್ತದೆ ಆದ್ದರಿಂದ ನನ್ನಲ್ಲಿ ಈಗ ಒಂದು ಪುನರಾವರ್ತಿತ ಮೂಲ λ22 ಇದೆ ಇದರಿಂದ ರೂಪಾಂತರಗೊಳಿಸಿದ ವೇರಿಯಬಲ್ ನಲ್ಲಿ ನನ್ನ ಹೋಮೋಜಿನಿಯಸ್ ಸೊಲ್ಯೂಷನ್ yHzc1e2zc2ze2z ಈ ರೀತಿಯಾಗಿ ಸಿಗುತ್ತದೆ ಈಗ ನಾನು zlog x ಎಂಬುದಾಗಿ ಬದಲಾಯಿಸಿದರೆ ಹೋಮೋಜಿನಿಯಸ್ ಸೊಲ್ಯೂಷನ್ yHxc1x2c2x2log x ಈ ರೀತಿಯಾಗಿರುತ್ತದೆ ಇಲ್ಲಿ y1xx2 ಮತ್ತು y2xx2log x ಇವುಗಳು 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳಾಗಿವೆ ಈಗ ನೀವು ನಿರ್ದಿಷ್ಟ ಸೊಲ್ಯೂಷನ್ ಯನ್ನು ypc1xy1c2y2 ಈ ರೂಪದಲ್ಲಿ ಕಂಡುಹಿಡಿಯಬೇಕು ಮೇಲಿನ ಹೋಮೋಜಿನಿಯಸ್ ಸಮೀಕರಣದ ಸೊಲ್ಯೂಷನ್ ನಿಂದ ನಿಮಗೆ y1 ಮತ್ತು y2 ತಿಳಿದಿದೆ ಅವುಗಳನ್ನು ನಿರ್ದಿಷ್ಟ ಸೊಲ್ಯೂಷನ್ ನ ಸಮೀಕರಣದಲ್ಲಿ ಬದಲಾಯಿಸಿದಾಗ ನಿಮಗೆ ypx2c1xc2log x ಸಿಗುತ್ತದೆ c1x ಮತ್ತು c2 ಗಳನ್ನು ಲೆಕ್ಕಹಾಕಲು ಮೊದಲು ನಾನು ರಾನ್ಸ್ಕಿಯನ್ ಅನ್ನು ಲೆಕ್ಕ ಹಾಕಬೇಕು ಅದರ ಮೌಲ್ಯವು ಆಗಿದೆ ಆದ್ದರಿಂದ c1x x22 x3dx log x 33 ಮತ್ತು c2x x2log x x3dxlog x 22 ಆಗಿವೆ ಇವುಗಳ ಮೌಲ್ಯಗಳನ್ನು ನಿರ್ದಿಷ್ಟ ಸೊಲ್ಯೂಷನ್ ನಲ್ಲಿ ಬದಲಾಯಿಸಿದಾಗ ನನಗೆ ypx x2log x 33x2log x 3216x2log x 3 ಸಿಗುತ್ತದೆ ಆದ್ದರಿಂದ ನಾನ್ ಹೋಮೋಜೀನಿಯಸ್ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ yxc1x2c2x2log x 16x2log x 3 ಆಗಿದೆ ಈ ರೀತಿಯಲ್ಲಿ ನೀವು ಒಂದು ಲೀನಿಯರ್ ಸಮೀಕರಣವನ್ನು ಆಯ್ಲರ್ ಕೌಶಿ ವರ್ಗದ ಸಮೀಕರಣವಾಗಿ ಪರಿಹರಿಸಬಹುದು ಸಮೀಕರಣದ ಬಲಭಾಗದಲ್ಲಿ ಯಾವುದೇ ಫಂಕ್ಷನ್ ಇರಬಹುದು ಹಿಂದಿನ ವಿಡಿಯೋದಲ್ಲಿ ಪಡೆದಿರುವ ಸೂತ್ರದ ಮೂಲಕ ನೀವು ಕೇವಲ c1x ಮತ್ತು c2 ಗಳನ್ನು ಲೆಕ್ಕಹಾಕಿ ವೇರಿಯೇಶನ್ ಆಫ್ ಪ್ಯಾರಾಮೀಟರ್ಸ್ ವಿಧಾನವನ್ನು ಬಳಸಬಹುದು ಆಗ ನಿಮಗೆ ನಿರ್ದಿಷ್ಟ ಸೊಲ್ಯೂಷನ್ ದೊರೆಯುತ್ತದೆ ಅದನ್ನು ಹೋಮೋಜೀನಿಯಸ್ ಸೊಲ್ಯೂಷನ್ ಗೆ ಕೂಡಿಸಿದಾಗ ನಿಮಗೆ ದತ್ತ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ದೊರೆಯುತ್ತದೆ ನಾನು ನಿಮಗೆ ಮೊದಲೇ ಹೇಳಿದಂತೆ ನೀವು y1 ಮತ್ತು y2 ಗಳನ್ನು ಕಂಡುಹಿಡಿದರೆ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸ್ ವಿಧಾನವನ್ನು ಬಳಸಿ ಯಾವಾಗಲೂ ಒಂದು ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಪಡೆಯಬಹುದು ಆದರೆ ನೀವು ಯಾವಾಗಲೂ ಇದೇ ವಿಧಾನವನ್ನು ಬಳಸಬೇಕಾಗಿಲ್ಲ ನಾನ್ ಹೋಮೋಜಿನಿಯಸ್ ಟರ್ಮ್ ಒಂದು ಪಾಲಿನಾಮಿಯಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಥವಾ sine ಮತ್ತು cosine ಫಂಕ್ಷನ್ ಗಳಂತ ಮೂಲಭೂತ ಫಂಕ್ಷನ್ ಗಳ ಕಾಂಬಿನೇಷನ್ ಆಗಿದೆ ಎಂದುಕೊಳ್ಳಿ ಆಗ ನೀವು ಅನಿರ್ಧಾರಿತ ಗುಣಾಂಕ ಗಳ ವಿಧಾನವನ್ನು ಬಳಸಿ ನಿರ್ದಿಷ್ಟ ಸೊಲ್ಯೂಷನ್ ಅನ್ನು ಪಡೆಯಬಹುದು ನಾನು ಅನಿರ್ಧಾರಿತ ಗುಣಾಂಕ ಗಳ ವಿಧಾನವನ್ನು ನಿಮಗೆ ವಿವರಿಸಲಿದ್ದೇನೆ ನಾನ್ ಹೋಮೋಜೀನಿಯಸ್ ಟರ್ಮ್ ಪಾಲಿನಾಮಿಯಲ್ ಎಕ್ಸ್ಪೋನೆನ್ಷಿಯಲ್ ಅಥವಾ sine ಮತ್ತು cosine ಫಂಕ್ಷನ್ ಗಳಂತ ಸರಳವಾದ ಫಂಕ್ಷನ್ ಗಳ ಕಾಂಬಿನೇಷನ್ ಆದಾಗ ಮಾತ್ರವೇ ಈ ವಿಧಾನವು ಅನ್ವಯಿಸುತ್ತದೆ ನಿಮಗೆ ಕೊಡಲಾದ ನಾನ್ ಹೋಮೋಜೀನಿಯಸ್ ಸಮೀಕರಣವು yaybyf ಈ ರೂಪದಲ್ಲಿದೆ ಇಲ್ಲಿ fxex ಅಥವಾ sin x ಅಥವಾ cos x ಅಥವಾ xn ಅಥವಾ ಅವುಗಳ ಯಾವುದೇ ಕಾಂಬಿನೇಷನ್ ಆಗಿದೆ ಅನಿರ್ಧಾರಿತ ಗುಣಾಂಕ ಗಳ ಈ ವಿಧಾನದಲ್ಲಿ ನಾನ್ ಹೋಮೋಜಿನಿಯಸ್ ಫಂಕ್ಷನ್ ನ ಮೇಲೆ ಅವಲಂಬಿಸಿ ನೀವು ಸೊಲ್ಯೂಶನ್ ಅನ್ನು ಕೆಲವು ನಿರ್ದಿಷ್ಟ ರೂಪದಲ್ಲಿ ಹುಡುಕುತ್ತೀರಿ ಉದಾಹರಣೆಗೆ ನಿಮ್ಮ ಫಂಕ್ಷನ್ ex ಆಗಿದ್ದರೆ ನೀವು ypxc1ex ರೂಪದಲ್ಲಿ ಹುಡುಕುತ್ತೀರಿ ಹಾಗೂ ಅದನ್ನು ಸಮೀಕರಣದಲ್ಲಿ ಬದಲಾಯಿಸುತ್ತೀರಿ ಮತ್ತು ಈ c1 ಅನ್ನು ಪಡೆಯುತ್ತೀರಿ ಆದರೆ ಇದಕ್ಕಾಗಿ ಪ್ರತಿಯೊಂದು ಫಂಕ್ಷನ್ ಅಥವಾ ಅವುಗಳ ಕಾಂಬಿನೇಷನ್ ಗಳಿಗೆ ನಿಮಗೆ yp ನ ರೂಪವನ್ನು ನೆನಪಿಡಬೇಕಾಗುತ್ತದೆ ಆಗ ಮಾತ್ರವೇ ನೀವು ಸ್ಥಿರಸಂಖ್ಯೆ c1 ಅನ್ನು ಕಂಡುಹಿಡಿಯಬಹುದು ಆದ್ದರಿಂದಲೇ ಈ ವಿಧಾನವನ್ನು ಅನಿರ್ಧಾರಿತ ಗುಣಾಂಕ ಗಳ ವಿಧಾನ ಎಂದು ಕರೆಯುತ್ತೇವೆ ಏಕೆಂದರೆ ಈ ವಿಧಾನದಲ್ಲಿ ನಾನ್ ಹೋಮೋಜಿನಿಯಸ್ ಫಂಕ್ಷನ್ ನ ಮೇಲೆ ಅವಲಂಬಿಸಿ ನೀವು ನಿರ್ದಿಷ್ಟ ಸೊಲ್ಯೂಷನ್ ನ ನಿಖರವಾದ ರೂಪವನ್ನು ನೆನಪಿಡಬೇಕಾಗುತ್ತದೆ ಅದೃಷ್ಟವಶದಿಂದ ಅನ್ನಿಹಿಲೇಶನ್ ವಿಧಾನ ಎಂಬ ಒಂದು ವಿಧಾನವು ನಮ್ಮಲ್ಲಿದೆ ಇದರಲ್ಲಿ ಯಾವುದೋ ಒಂದು ಡಿಫರೆನ್ಷಿಯಲ್ ಸಮೀಕರಣವನ್ನು ಪ್ರಯೋಗಿಸಿ ನಾವು ಸಮೀಕರಣದ ಬಲಭಾಗವನ್ನು ನಾಶ ಮಾಡುತ್ತೇವೆ ಈ ಎಲ್ಲಾ ಫಂಕ್ಷನ್ ಗಳು ಕೆಲವು ಸ್ಥಿರಸಂಖ್ಯೆಗಳ ಗುಣಾಂಕಗಳಿರುವ ಡಿಫರೆನ್ಷಿಯಲ್ ಸಮೀಕರಣದ ಸೊಲ್ಯೂಷನ್ ಗಳಾಗಿವೆ ಆ ಡಿಫರೆನ್ಷಿಯಲ್ ಆಪರೇಟರ್ ಅನ್ನು ಸಮೀಕರಣದ 2 ಪಾರ್ಶ್ವಗಳ ಮೇಲೆ ಪ್ರಯೋಗಿಸಿದರೆ ನೀವು ಬಲಭಾಗವನ್ನು ನಾಶ ಮಾಡಬಹುದು ನಾವು ಒಂದು ಸರಳವಾದ ಉದಾಹರಣೆಯಾದ yaybyex ಅನ್ನು ತೆಗೆದುಕೊಳ್ಳೋಣ dydx cy0 ದ ಸೊಲ್ಯೂಷನ್ ecx ಆಗಿದೆ ನೀವು Dddx ಎಂದು ಬರೆದರೆ ಆಗ D cy0 ಸಿಗುತ್ತದೆ ಇಲ್ಲಿ D c ನಿಮ್ಮ ಅನ್ನಿಹಿಲೇಟರ್ ಆಗಿದೆ ಅದನ್ನು ನೀವು ಸಮೀಕರಣದ ಎರಡು ಭಾಗಗಳ ಮೇಲೆ ಪ್ರಯೋಗಿಸಬೇಕು ನನ್ನಲ್ಲಿ ysin cx ಅಥವಾ ycos cx ಇದ್ದರೆ ಆಗ ಅದು ಯಾವ ಡಿಫರೆನ್ಷಿಯಲ್ ಸಮೀಕರಣವನ್ನು ಪಾಲಿಸುತ್ತದೆ yc2y0 ಸಮೀಕರಣಕ್ಕೆ ನೀವು yeλx ಎಂಬುದಾಗಿ ತೆಗೆದುಕೊಂಡು ಇದನ್ನು ಡಿಫರೆನ್ಷಿಯಲ್ ಸಮೀಕರಣದಲ್ಲಿ ಬದಲಾಯಿಸಿ ಹಾಕಿದಾಗ ನಿಮಗೆ 2c20 ಸಿಗುತ್ತದೆ ಆದ್ದರಿಂದ λ±ic ಇವುಗಳು ಸಮೀಕರಣದ ಎರಡು ಮೂಲಗಳಾಗಿವೆ ಆದ್ದರಿಂದ ನಿಮ್ಮ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು eicx ಮತ್ತು e icx ಆಗಿವೆ ಅದೇ ರೀತಿ ನೀವು ysin x ಅಥವಾ cos x ಎಂದು ತೆಗೆದುಕೊಂಡರೆ ನಿಮಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಗಳು ದೊರೆಯುತ್ತವೆ ಆದ್ದರಿಂದ sin cx ಅಥವಾ cos cx ಸೊಲ್ಯೂಷನ್ ಇರುವ ಡಿಫರೆನ್ಷಿಯಲ್ ಆಪರೇಟರ್ D2c2y0 ಆಗಿದೆ ಅದೇ ರೀತಿ ಇನ್ನು ಸರಳವಾದ ನಾನ್ ಹೋಮೋಜಿನಿಯಸ್ ಫಂಕ್ಷನ್ ಗಳಿದ್ದರೆ ಉದಾಹರಣೆಗೆ yxn ಆಗಿದ್ದರೆ ಆಗ ನೀವು Dn1y0 ವನ್ನು ಪ್ರಯೋಗಿಸಿದರೆ ನಾನ್ ಹೋಮೋಜೀನಿಯಸ್ ಟರ್ಮ್ 0 ಆಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ Dn1 ಅನ್ನಿಹಿಲೇಟರ್ ಆಗಿದೆ ಈಗ ನಾವು ಹಿಂದಿನ ಉದಾಹರಣೆಯಾದ yaybyex ಗೆ ಹಿಂದಿರುಗೋಣ ನಾನು ಅನ್ನಿಹಿಲೇಶನ್ ವಿಧಾನದಲ್ಲಿ ಮುಂದುವರೆಯುವ ಮೊದಲು ಈ ಹೋಮೋಜೀನಿಯಸ್ ಸಮೀಕರಣದ ಸೊಲ್ಯೂಷನ್ ಏನು ಮೊದಲನೇದಾಗಿ a2 ಮತ್ತು b1 ಎಂದು ತೆಗೆದುಕೊಳ್ಳಿ ಹಾಗಾಗಿ y2yy0 ಈ ಹೋಮೋಜೀನಿಯಸ್ ಸಮೀಕರಣದ ಸೊಲ್ಯೂಷನ್ yHxc1e xc2xe x ಆಗಿದೆ ನೀವು ಈ ಹೋಮೋಜಿನಿಯಸ್ ಸೊಲ್ಯೂಷನ್ ಅನ್ನು ನೆನಪಿನಲ್ಲಿಡಿ ಈಗ ನೀವು ದತ್ತ ಸಮೀಕರಣದ ಎರಡು ಭಾಗಗಳ ಮೇಲೆ ಅನ್ನಿಹಿಲೇಟರ್ ಅನ್ನು ಪ್ರಯೋಗಿಸಿ ex ಫಂಕ್ಷನ್ D 1y0 ಅನ್ನು ಪಾಲಿಸುವುದರಿಂದ ನಿಮ್ಮ ಅನಿಹಿಲೇಟರ್ D 1 ಆಗಿದೆ ಈಗ ಇದನ್ನು 2 ಪಾರ್ಶ್ವಗಳ ಮೇಲೆ ಪ್ರಯೋಗಿಸಿರಿ ddx 1y2yyddx 1ex

ನಿಮಗೆ y2yy y 2y y0 ಸಿಗುತ್ತದೆ ಇದರಿಂದ yy y y0 ಸಿಗುತ್ತದೆ ನೀವು ಈ ಮೇಲಿನ ಸಮೀಕರಣವನ್ನುD 1D12y0 ಈ ರೂಪದಲ್ಲಿಯೂ ಬರೆಯಬಹುದು ಇಲ್ಲಿ D12y ಇಂದ y2yy ಸಿಗುತ್ತದೆ ಈಗ ನೀವು ಮೇಲಿನ ಡಿಫರೆನ್ಸಿಯಲ್ ಸಮೀಕರಣದಲ್ಲಿ yeλx ಎಂದು ಬದಲಾಯಿಸಿದರೆ ನಿಮಗೆ 32 λ 10 ದೊರೆಯುತ್ತದೆ ಇದನ್ನು ಇನ್ನೂ ಸರಳಗೊಳಿಸಿದಾಗ λ 1λ120 ಸಿಗುತ್ತದೆ ಆದ್ದರಿಂದ ಸಮೀಕರಣದ ಮೂಲಗಳು λ1 1 1 ಆಗಿವೆ ಹಾಗಾಗಿ ನಾನ್ ಹೋಮೋಜಿನಿಯಸ್ ಎರಡನೇ ಆರ್ಡರ್ ನ ಲೀನಿಯರ್ ODE ಯ ಬಲಭಾಗವನ್ನು ನಾಶಗೊಳಿಸಿದಾಗ ಸಿಗುವ ಸಾಮಾನ್ಯ ಸೊಲ್ಯೂಷನ್ yxc1e xc2xe xc3ex ಆಗಿದೆ ಇದರಲ್ಲಿ ಹೋಮೋಜೀನಿಯಸ್ ಸೊಲ್ಯೂಷನ್ c1e xc2xe x ನಿಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ನೀವು yxyHxc3ex ಎಂದು ಬರೆಯಬಹುದು ಹಾಗಾಗಿ ypxc3ex ಆಗಿದೆ ಈಗ ನೀವು ಈ ypx ಅನ್ನು y2yyex ಈ ಸಮೀಕರಣದಲ್ಲಿ ಬದಲಾಯಿಸಿ ಹಾಕಿದರೆ ನಿಮಗೆ c3ex2c3exc3exex ದೊರೆಯುತ್ತದೆ ಇದನ್ನು ಇನ್ನೂ ಸರಳಗೊಳಿಸಿದಾಗ 4c31 ಅಥವಾ c314 ದೊರೆಯುತ್ತದೆ ಇದರಿಂದ ypx14ex ಸಿಗುತ್ತದೆ ನಿಮಗೆ ನಿರ್ದಿಷ್ಟ ಸೊಲ್ಯೂಷನ್ ದೊರೆತಾಗ ನಾನ್ ಹೋಮೋಜೀನಿಯಸ್ ಸಮೀಕರಣದ ಸಾಮಾನ್ಯ ಸೊಲ್ಯೂಷನ್ ಅನ್ನು yxyHxypxc1e xc2xe x14ex ಈ ರೀತಿಯಾಗಿ ಬರೆಯಬಹುದು ಅನ್ನಿಹಿಲೇಶನ್ ವಿಧಾನದಿಂದ ನೀವು ಈ ರೀತಿಯಾಗಿ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು ನಾವು ಇನ್ನು ಕೆಲವು ಸಮಸ್ಯೆಗಳನ್ನು ಪರಿಹರಿಸಲಿದ್ದೇವೆ ಆದರೆ ಅದನ್ನು ಮಾಡುವ ಮೊದಲು yex ಗೆ ನೀವು ಈಗಾಗಲೇ ಅನ್ನಿಹಿಲೇಟರ್ ಅನ್ನು ನೋಡಿದ್ದೀರಿ ಈಗ yxnex ಎಂದುಕೊಳ್ಳಿ ಇದಕ್ಕೆ ನಿಮ್ಮ ಅನ್ನಿಹಿಲೇಟರ್ ಯಾವುದು ಇದರ ಅನಿಹಿಲೇಟರ್ D cn1 ಆಗಿರುತ್ತದೆ ಇದನ್ನು yxnex ಮೇಲೆ ಪ್ರಯೋಗಿಸಿದಾಗ 0 ಸಿಗುತ್ತದೆ ಅದೇ ರೀತಿ ನಿಮ್ಮಲ್ಲಿ yxnsin x ಅಥವಾ yxncos x ಇದ್ದರೆ ಅದರ ಅನ್ನಿಹಿಲೇಟರ್D2c2n1ಆಗುತ್ತದೆ ಈಗ ನಿಮ್ಮಲ್ಲಿ ಬೇರೆ ಯಾವುದೇ ಕಾಂಬಿನೇಷನ್ ಉದಾಹರಣೆಗೆ yeaxcos cx ಅಥವಾ yeaxsin cx ಇದ್ದರೆ ಈ ಸಂದರ್ಭಗಳಲ್ಲಿ ಅನ್ನಿಹಿಲೇಟರ್ D a2c2 ಆಗುತ್ತದೆ ಈಗ ನೀವು ಸಂಕೀರ್ಣತೆಯನ್ನು ಇನ್ನು ಹೆಚ್ಚಿಸಿ yxneaxcos cx ಅಥವಾ yxneaxsin cx ಅನ್ನು ಪರಿಗಣಿಸಿದರೆ ಆಗ ನಿಮ್ಮ ಅನ್ನಿಹಿಲೇಟರ್D a2c2n1 ಆಗುತ್ತದೆ ಈ ರೀತಿಯಲ್ಲಿ ನೀವು ಯಾವುದೇ ಕಾಂಬಿನೇಶನ್ ಗೆ ನಿಮ್ಮ ಅನ್ನಿಹಿಲೇಟರ್ ಅನ್ನು ಕಂಡುಹಿಡಿಯಬಹುದು ಇದನ್ನು ನೀವು ಸಮೀಕರಣದ 2 ಪಾರ್ಶ್ವಗಳಿಗೆ ಪ್ರಯೋಗಿಸಿದಾಗ ಬಲಭಾಗವು 0 ಆಗುತ್ತದೆ ಅದು ನಿಮಗೆ ನಿರ್ದಿಷ್ಟ ಸೊಲ್ಯೂಷನ್ ನ ರೂಪವನ್ನು ಕೊಡುತ್ತದೆ ಅದನ್ನು ನೀವು ಸಮೀಕರಣದಲ್ಲಿ ಬದಲಾಯಿಸಿ ಅಜ್ಞಾತ ಸ್ಥಿರಸಂಖ್ಯೆಗಳ ಮೌಲ್ಯಗಳನ್ನು ಪಡೆಯಬಹುದು ಇದೇ ಅನಿರ್ಧಾರಿತ ಗುಣಾಂಕಗಳ ವಿಧಾನವಾಗಿದೆ